ಇದು 31 51 ಮತ್ತು 8951 ಗೆ ಹೋಲುತ್ತದೆಇಲ್ಲಿಯವರೆಗೆ ನಾವು 8051 ಪಿನ್ಗಳನ್ನು ಚರ್ಚಿಸಿದ್ದೇವೆಈಗ ನಾವು ಅವುಗಳನ್ನು ಹೆಚ್ಚು ವಿವರವಾಗಿ ನೋಡೋಣ ಪ್ರಮುಖ ಪಿನ್ಗಳು ಈ ರೀತಿಯಾಗಿವೆ ಮೊದಲನೆಯದಾಗಿ 8051 ರ ಪ್ರಮುಖವಾದ ವೈಶಿಷ್ಟ್ಯವೆಂದರೆ ಅದು 4 ಐಒ ಪೋರ್ಟ್ಗಳನ್ನು ಪಡೆದುಕೊಂಡಿದೆ ಮತ್ತು ಅದರಿಂದ ಮೈಕ್ರೋಕಂಟ್ರೋಲರ್ ಪರಿಸರದೊಂದಿಗೆಸಂವಹನ ಮಾತನಾಡುತ್ತದೆ ನೀವು ಯಾವುದೇ ಮೈಕ್ರೊಕಂಟ್ರೋಲರ್ಗಳನ್ನು ಪರಿಶೀಲಿಸಿದರು ಈ ಐಒ ಪೋರ್ಟ್ಗಳು ಅವುಗಳಲ್ಲಿ ಬಹಳ ಮುಖ್ಯವಾದ ಭಾಗಗಳಾಗಿವೆ ಮತ್ತು ಎಲ್ಲಾ ಮೈಕ್ರೊಕಂಟ್ರೋಲರ್ ಗಳಲ್ಲಿ ಕೆಲವು ಐಒ ಪೋರ್ಟ್ಗಳನ್ನು ಸಂಯೋಜಿಸಲಾಗುತ್ತದೆ 8051 ರಲ್ಲಿ ಅಂತಹ 4 ಐಒ ಪೋರ್ಟ್ಗಳನ್ನು ಪಿ 0 ರಿಂದ ಪಿ 3 ಎಂದು ಗುರುತಿಸಲಾಗಿದೆಪೋರ್ಟ್ 0 ಪ್ರೊಸೆಸರ್ನ 32 ರಿಂದ 39 ಪಿನ್ಗಳನ್ನು ಆಕ್ರಮಿಸಿಕೊಂಡಿದೆಮತ್ತು ಅವುಗಳನ್ನು ಪಿ 0 ಎಂದು ಕರೆಯಲಾಗುತ್ತದೆಮತ್ತು ಅವುಗಳನ್ನು ಪಿ 0 0 ರಿಂದ ಪಿ 0 7 ಎಂದು ಬರೆಯಲಾಗುತ್ತದೆ ಈ ಪೋರ್ಟ್ ಗಳು ಬಿಟ್ ಆಕ್ಸೆಸ್ಸಿಬಲ್ ಆಗಿವೆಅಂದರೆ ಬಿಟ್ಗಳನ್ನು ಗಳನ್ನು ಪ್ರತ್ಯೇಕವಾಗಿ ನಿಯಂತ್ರಿಸಬಹುದು ಆದ ಕಾರಣ ನಾವು ಅವುಗಳನ್ನು ಪಿ 0 0 ರಿಂದ ಪಿ 0 7 ಎಂದು ಬರೆಯುತ್ತಿದ್ದೇವೆ ಮತ್ತೊಂದೆಡೆ 8085 ರಲ್ಲಿ ಪ್ರೊಸೆಸರ್ 8 ಬಿಟ್ ಮಾದರಿಯಲ್ಲಿ ಓದುತ್ತದೆ ಪೋರ್ಟ್ನಲ್ಲಿ ಬರೆಯುತ್ತದೆ ನಂತರ ಡೇಟಾ 8 ಬಿಟ್ ಆಗಿದೆ ನೀವು ಉಳಿದಿರುವ ಬಿಟ್ಗಳನ್ನು ಬಳಸುತ್ತೀರೋ ಇಲ್ಲವೋ ಅದು ಪ್ರೋಗ್ರಾಂಗೆ ಬಿಟ್ಟದ್ದು ಆದರೆ ಸಿಸ್ಟಮ್ ಅದನ್ನು ನೀಡುತ್ತದೆ 8085 ಪ್ರೊಸೆಸರ್ ಔಟ್ಪುಟ್ಇನ್ಪುಟ್ ಮಾಡುವಾಗ ಅದು 8 ಬಿಟ್ ಮಾದರಿಯಲ್ಲಿ ಮಾಡುತ್ತದೆ ಈ 8051 ಪೋರ್ಟ್ 0 ಸಾಮಾನ್ಯ ಉದ್ದೇಶಕ್ಕಾಗಿ ಇದು ಐಒ 8 ಬಿಟ್ ರೀಡ್ ರೈಟ್ ಕಾರ್ಯಾಚರಣೆ ಮಾಡುತ್ತದೆ ವಿನ್ಯಾಸಕ್ಕಾಗಿ ಅಥವಾ ಇದು ಬಾಹ್ಯ ಮೆಮೊರಿ ಮಲ್ಟಿಪ್ಲೆಕ್ಸ್ಡ್ ಲೋಯರ್ ಆರ್ಡರ್ ಬೈಟ್ ಅಡ್ರೆಸ್ ಮತ್ತು ಡೇಟಾ ಬಸ್ ಆಗಿ ಕಾರ್ಯನಿರ್ವಹಿಸುತ್ತದೆ ಆದ್ದರಿಂದ ನೀವು ಬಾಹ್ಯ ಮೆಮೊರಿ ಯನ್ನು ಹೊಂದಿದ್ದರೆ ಆಗ ಪೋರ್ಟ್0 0 ಮಲ್ಟಿಪ್ಲೆಕ್ಸ್ಲೋವರ್ ಆರ್ಡರ್ ಅಡ್ರೆಸ್ ಮತ್ತು ಡೇಟಾ ಬಸ್ ಆಗಿ ಉಪಯೋಗಿಸಲ್ಪಡುಸುತ್ತದೆ ನಂತರ ನಮಗೆ ಪೋರ್ಟ್ 1 ಅಥವಾ ಪಿ 1 ಸಿಕ್ಕಿದೆ ಪಿ 1 ಗೆ ಮಲ್ಟಿಪ್ಲೆಕ್ಸ್ ಮಾಡಲಾದ ಯಾವುದೇ ಕಾರ್ಯವಿಲ್ಲ ಆದ್ದರಿಂದನೀವು ನಿಮ್ಮ ಡಿಸೈನ್ಲ್ಲಿ ಕೆಲವು ಪೋರ್ಟ್ ಅನ್ನು ಬಳಸಲು ಬಯಸಿದರೆ ಮೊದಲ ಆಯ್ಕೆ ಪೋರ್ಟ್ ಪಿ1 ಗೆ ಹೋಗುವುದು ಏಕೆಂದರೆ ಇಲ್ಲಿ ಬೇರೆ ಯಾವುದೇ ಕಾರ್ಯವು ಮಲ್ಟಿಪ್ಲೆಕ್ಸ್ ಆಗುವುದಿಲ್ಲ ಮತ್ತೆ ಇದು ಇತರ ಯಾವುದೇ ಸಿಸ್ಟಮ್ ಕಾರ್ಯಾಚರಣೆಗೆ ಹಾನಿ ಮಾಡುವದಿಲ್ಲ ಇದು ಪಿ2 ಪೋರ್ಟ್ 2ಗಾಗಿ ಮತ್ತೆ ಇದು ಸಾಮಾನ್ಯ ಉದ್ದೇಶ ಐಒ 8 ಬಿಟ್ ರೀಡ್ ರೈಟ್ ಕಾರ್ಯಾಚರಣೆ ಆಗಿದೆ ಇದು ಪಿನ್ಗಳನ್ನು 21 ರಿಂದ 28 ರವರೆಗೆ ಆಕ್ರಮಿಸುತ್ತದೆ ಮತ್ತು ಪಿ2 0 ರಿಂದ ಪಿ2 7 ಎಂದು ಬರೆಯಲಾಗುತ್ತದೆ ಆದ್ದರಿಂದ ಮತ್ತೆ ಇದುಬಹು ಕ್ರಿಯಾತ್ಮಕವಾಗಿದೆಮೊದಲನೆಯದಾಗಿ ಒಂದು ಕಾರ್ಯವೆಂದರೆ ಸಾಮಾನ್ಯ ಉದ್ದೇಶದ ಇನ್ಪುಟ್ ಔಟ್ಪುಟ್ ಆಗಿ8 ಬಿಟ್ ರೀಡ್ ರೈಟ್ ಕಾರ್ಯಾಚರಣೆ ಅಥವಾಇದು ಹೆಚ್ಚುವರಿಬಾಹ್ಯ ಮೆಮೊರಿ ವಿನ್ಯಾಸಕ್ಕಾಗಿಹೈಯರ್ ಆರ್ಡರ್ ಅಡ್ರೆಸ್ ಬಸ್ ಮತ್ತು ಡೇಟಾ ಬಿಟ್ ಗಳನ್ನು ಸಹ ಒದಗಿಸುತ್ತದೆ ಆದ್ದರಿಂದ ಈ ಪೋರ್ಟ್ 0 ನಮಗೆ ಲೋವರ್ ಆರ್ಡರ್ ಅಡ್ರೆಸ್ ಬಸ್ ಮತ್ತು ಡಾಟಾ ಬಸ್ ಅನ್ನು ನೀಡುತ್ತಿದೆ ಮತ್ತು ಈ ಪೋರ್ಟ್ 2 ನಮಗೆ ಹೈಯರ್ ಆರ್ಡರ್ ಅಡ್ರೆಸ್ ಬಸ್ ನೀಡುತ್ತಿದೆ ಆದ್ದರಿಂದ ಮೆಮೊರಿ ಸಂಪರ್ಕಗಳಿಗಾಗಿನಾವು ಪೋರ್ಟ್ 0 ಮತ್ತು ಪೋರ್ಟ್ 2 ಪಿನ್ಗಳನ್ನು ಬಳಸಬೇಕಾಗಿದೆ ನಂತರ ಪೋರ್ಟ್ 3ಆದ್ದರಿಂದ ಇದು ಮತ್ತೆ ಮಲ್ಟಿಪ್ಲೆಕ್ಸ್ ಆಗಿದೆಆದ್ದರಿಂದ ಇದು ಸಾಮಾನ್ಯ ಉದ್ದೇಶ ಐಒ ಮತ್ತು ಅನೇಕ ಕಾರ್ಯಗಳನ್ನು ಪಡೆದುಕೊಂಡಿದೆ ಯಾವುದೇ ಆಂತರಿಕ ಪೆರಿಫೆರಲ್ಸ್ ಟೈಮರ್ ಅಥವಾ ಬಾಹ್ಯ ಇಂಟರಪ್ಟ್ಗಳನ್ನು ಬಳಸದಿದ್ದರೆ ಅದು ಐಒ ಉದ್ದೇಶ ಪಡೆದುಕೊಂಡಿದೆ ಇಲ್ಲದಿದ್ದರೆ ಇದುಬಹು ಕ್ರಿಯಾತ್ಮಕವಾದ ರೀಡ್ ರೈಟ್ ಕಾರ್ಯಾಚರಣೆಗಳುಸಹ ಇವೆ ಎಂದು ನಾವು ಈ ಹಿಂದೆ ನೋಡಿದ್ದೇವೆ ಇಲ್ಲಿ ರೀಡ್ ಬಾರ್ ರೈಟ್ ಬಾರ್ ಪಿನ್ ಗಳು ಇವೆ ಆದ್ದರಿಂದ ಈ ರೇಖಾಚಿತ್ರದಲ್ಲಿ ನಾವು ಈ ಹಿಂದೆ ನೋಡಿದಂತೆ ಪಿ 3 0 ಅನ್ನು ಡೇಟಾವನ್ನು ಸ್ವೀಕರಿಸಲು ಮತ್ತು ಪಿ 3 1 ಅನ್ನು ಡೇಟಾವನ್ನು ರವಾನಿಸಲು ಬಳಸಲಾಗುತ್ತದೆ ನಂತರ ಇದು ಟಿ 0 ಮತ್ತು ಟಿ 1 ಟೈಮರ್ ಗಳು ಇವೆ ನಂತರ ರೀಡ್ ಬಾರ್ ರೈಟ್ ಬಾರ್ ಗಳಿವೆ ಅವುಗಳನ್ನು ಈ ಪೋರ್ಟ್ 3 ಗೆ ಮಲ್ಟಿಪ್ಲೆಕ್ಸ್ ಮಾಡಲಾಗುತ್ತದೆ ಪ್ರತಿಯೊಂದು ಪೋರ್ಟ್ ಅನ್ನು ಇನ್ಪುಟ್ ಔಟ್ಪುಟ್ ಬೈಡೈರೆಕ್ಷನಲ್ ಆಗಿ ಬಳಸಬಹುದು ಮತ್ತು ನೀವು ಬಿಟ್ ಮಟ್ಟದಲ್ಲಿ ನಿಯಂತ್ರಿಸಬಹುದು ಒಂದು ಬಿಟ್ ಅನ್ನುಇನ್ಪುಟ್ಆಗಿ ಕಾನ್ಫಿಗರ್ ಮಾಡಬಹುದು ಇತರ ಬಿಟ್ ಔಟ್ಪುಟ್ ಆಗಿ ಕಾನ್ಫಿಗರ್ ಮಾಡಬಹುದು ಅದು ಸಾಧ್ಯ ಆದ್ದರಿಂದ ಇದು ಪೋರ್ಟ್ 3 ಪರ್ಯಾಯ ಕಾರ್ಯದ ಸಾರಾಂಶವಾಗಿದೆ ಪಿ 3 1 ಅನ್ನುಸರಣಿ ಡೇಟಾವನ್ನು ಇನ್ಪುಟ್ ಮತ್ತು ಪಿ 3 1 ಅನ್ನು ಡೇಟಾಅನ್ನುಔಟ್ಪುಟ್ ಮಾಡುತ್ತದೆ ಇದನ್ನು ನಾವು ಈಗಾಗಲೇ ಚರ್ಚಿಸಿದ್ದೇವೆ ಈಗ ಪೋರ್ಟ್ 3 ಬಿಟ್ ಲ್ಯಾಚ್ಗಳು ಮತ್ತು ಐಒ ಬಫರ್ ಗಳನ್ನು ನೋಡೋಣ ಆದ್ದರಿಂದ ಇದು ನಿರ್ದಿಷ್ಟ ಪೋರ್ಟ್ ಬಿಟ್ ನ ರಚನೆಈ 3 X ಪ್ರತಿ ಪೋರ್ಟ್ ಬಿಟ್ ಗೆ ಅನ್ವಯಿಸುತ್ತದೆ ಎಂದು ನೀವು ನೋಡುತ್ತೀರಿ X ಪಿನ್ನಿಂದ ರೇಖೆಯು ಬರುತ್ತದೆ ಮತ್ತು ಅದು ಅಂತಿಮವಾಗಿಆಂತರಿಕ ಬಸ್ ಗೆಸಂಪರ್ಕಹೊಂದಿದೆ ಆದರೆ ನಡುವೆ ಇನ್ನೂ ಅನೇಕ ವಿಷಯಗಳಿವೆ ಆದ್ದರಿಂದ ಇಲ್ಲಿ ಒಂದು ಲ್ಯಾಚ್ಇದೆ ನೀವು ಕೆಲವು ಡೇಟಾವನ್ನು ಔಟ್ಪುಟ್ ಮಾಡುವಾಗ ಡೇಟಾ ಬಸ್ ನಿಂದ ಈ ಲ್ಯಾಚ್ಗೆ ಹಾಕಬಹುದು ಇದರ ಪರಿಣಾಮವಾಗಿ ಮತ್ತು ನೀವುಹೊಸ ಡೇಟಾವನ್ನು ಹಾಕದ ಹೊರತು ಈ ಪ್ರೊಸೆಸರ್ ಮೌಲ್ಯ ನೀವುಈ ತಾಳಕ್ಕೆ ಇದನ್ನು ಬರೆಯುತ್ತಿದ್ದೀರಿಈ ಪ್ರೊಸೆಸರ್ ಪಿನ್ಗೆ ಲ್ಯಾಚ್ ಮೌಲ್ಯವನ್ನು ಔಟ್ಪುಟ್ ಮಾಡುತ್ತದೆ ಉದಾಹರಣೆಗೆ ಒಂದು ಎಲ್ಇಡಿ ಆನ್ ಮಾಡಲು ಎಲ್ಇಡಿ ಅನ್ನು ಇಲ್ಲಿಂದ ಸಂಪರ್ಕಿಸಬಹುದು ಮತ್ತು ಪ್ರೊಸೆಸರ್ ಲಾಚ್ಗೆ 1 ಅನ್ನು ಬರೆಯಬಹುದು ಇದರಪರಿಣಾಮವಾಗಿ ಈ ಎಲ್ಇಡಿ ಆನ್ ಆಗುತ್ತದೆ ಮತ್ತು ಆ ಪ್ರೊಸೆಸರ್ ಬೇರೆ ಏನನ್ನಾದರೂ ಮಾಡುತ್ತಿದ್ದರೂ ಸಹಈ ಲಾಚ್ಗೆ ಹೊಸ ಮೌಲ್ಯ ವ್ಯವಸ್ಥೆ 0 ಅನ್ನು ಬರೆಯುವರೆಗೆ ಎಲ್ಇಡಿ ಆನ್ ಆಗಿರುತ್ತದೆ ಆದ್ದರಿಂದ ಈ ಹಂತ ಅಥವಾ ಈ ಲಾಚ್ ಔಟ್ಪುಟ್ ಕ್ಯೂ 1 ಆಗಿರುತ್ತದೆಪರಿಣಾಮವಾಗಿ ಈ 3 X ಪಿನ್ ಮೌಲ್ಯವು1 ಆಗಿರುತ್ತದೆ ಈ ಲಾಚ್ ಔಟ್ಪುಟ್ ಕ್ಯೂ 1 ಆಗಿದ್ದರೆಈ ನಾಂಡ್ ಗೇಟ್ ಔಟ್ಪುಟ್ 0 ಆಗಿರುತ್ತದೆ ಎಂದು ನೀವು ಅರ್ಥಮಾಡಿಕೊಳ್ಳಬಹುದು ಇದರ ಪರಿಣಾಮವಾಗಿ ಈ ಟ್ರಾನ್ಸಿಸ್ಟರ್ ಆಫ್ ಆಗುತ್ತದೆ ಈ 1 ಮೌಲ್ಯವು 3 X ಪಿನ್ಗೆ ಬರಲಿದೆ ಮತ್ತು ಎಲ್ಇಡಿ ಅನ್ನು 3 X ಗೆ ಜೋಡಿಸಲಾಗಿದೆ ಈ ರೀತಿಯಾಗಿ ನಾವು ಈ ವಿಷಯವನ್ನು ಹೊಂದಬಹುದು ನಂತರ ನಾವು ಇನ್ಪುಟ್ ಭಾಗ ಹೊಂದಬಹುದುಆದ್ದರಿಂದ ಎರಡು ಪ್ರಕರಣಗಳು ಇರಬಹುದುಒಂದು ನೀವು ಈ ಲಾಚ್ನ ವಿಷಯವನ್ನು ಓದಬಹುದು ಅಥವಾ ಈ ಪಿನ್ನ ವಿಷಯವನ್ನು ನೀವು ಓದಬಹುದು ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಲಾಚ್ ಓದಲು ಮತ್ತು ಪಿನ್ನ ವಿಷಯವನ್ನುಓದಲು ಪ್ರತ್ಯೇಕ ಇನ್ಸ್ಟ್ರಕ್ಷನ್ಗಳಿವೆ ಎಂದು ನಾವು ಕಂಡುಕೊಳ್ಳುತ್ತೇವೆ ಆದ್ದರಿಂದ ನೀವು ಪಾಯಿಂಟ್ ಓದಲು ಪ್ರಯತ್ನಿಸುತ್ತಿದ್ದರೆನಂತರ ಈ ರೀಡ್ ಪಿನ್ ನಿಯಂತ್ರಣವನ್ನು ಆಕ್ಟಿವ್ ಗೊಳಿಸಬೇಕಾಗುತ್ತದೆ ಇದರ ಪರಿಣಾಮವಾಗಿ ಈ ಪಿನ್ ಗೆ ಬಸ್ ವಿಷಯವು ಲಭ್ಯವಾಗುತ್ತದೆ ನೀವು ಲಾಚ್ ಅನ್ನು ಓದಲು ಪ್ರಯತ್ನಿಸುತ್ತಿದ್ದರೆ ಈ ರೀಡ್ ಲಾಚ್ ನಿಯಂತ್ರಣವನ್ನು ಆಕ್ಟಿವ್ ಗೊಳಿಸಬೇಕು ಈ 'ಅಲ್ಟೇರ್ನೆಟ್ ಇನ್ಪುಟ್ ಫಂಕ್ಷನ್ ' ಮತ್ತು 'ಅಲ್ಟೇರ್ನೆಟ್ ಔಟ್ಪುಟ್ ಫಂಕ್ಷನ್ ' ಲೈನ್ ಗಳು ಇವೆ ಇವುಗಳು ವಾಸ್ತವವಾಗಿ ರೀಡ್ ಬಾರ್ ರೈಟ್ ಬಾರ್ ಇತ್ಯಾದಿಗಳನ್ನು ಈ ಸ್ವೀಕರಿಸುತ್ತವೆ ಆದ್ದರಿಂದನಮ್ಮಲ್ಲಿರುವ ಎಲ್ಲಾ ಪೋರ್ಟ್ 3 ಪರ್ಯಾಯ ಕಾರ್ಯಗಳನ್ನು ಈ ಪಿನ್ ಗಳಿಗೆ ಸಂಪರ್ಕಿಸಬಹುದು ಈ ಪಿನ್ ರಚನೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತು ನಾವು ಕೆಲವು ಉದಾಹರಣೆಗಳನ್ನು ನೋಡುತ್ತೇವೆ ಇದು ನಾವು ಈ ಹಿಂದೆ ಹೊಂದಿದ್ದರೇಖಾಚಿತ್ರ ಆದ್ದರಿಂದ ಪ್ರತಿಯೊಂದು ಐಒ ಪೋರ್ಟ್ನ ಪಿನ್ ಆಂತರಿಕವಾಗಿ ಸಿಪಿಯು ಬಸ್ಗೆ ಸಂಪರ್ಕ ಹೊಂದಿದೆ ಈಗ ಕೆಲವು ಉದಾಹರಣೆಗಳನ್ನು ತೆಗೆದುಕೊಳ್ಳುತ್ತೇವೆ ಪಿನ್ 1 ಗೆ 1 ಬರೆಯುವುದು ಹೇಗೆ ಎಂದು ನೋಡೋಣ ಇದು ಪೋರ್ಟ್ 1 ಮತ್ತು ನಾವು ಇಲ್ಲಿ 1 ಅನ್ನು ಬರೆಯಲು ಬಯಸುತ್ತೇವೆ ಅದನ್ನು ಹೇಗೆ ಮಾಡುವುದು ಈ ಪಿನ್ಗೆ 1 ಬರೆಯಲು ನಾವು ಆಂತರಿಕ ಸಿಪಿಯು ಬಸ್ ಅಂದರೆ ಡಿ ಫ್ಲಿಪ್ ಫ್ಲಾಪ್ ಇನ್ಪುಟ್ 1 ಇದೆ ಈ 'ರೈಟ್ ಟು ಲಾಚ್' ಸಿಗ್ನಲ್ ಅನ್ನು ಆಕ್ಟಿವ್ ಗೊಳಿಸಿದಾಗ ಈ ಡಿ ಇನ್ಪುಟ್ ಬಿಟ್ 1 ಆಗುತ್ತದೆ ಮತ್ತು ಈ ಲಾಚ್ ಔಟ್ಪುಟ್ ಬಿಟ್ ಕ್ಯೂ ಬಾರ್ 0 ಆಗುತ್ತದೆ ಕ್ಯೂ 1 ಆಗಿದ್ದರೆ ಕ್ಯೂ ಬಾರ್ 0 ಆಗುತ್ತದೆ ಕ್ಯೂ ಬಾರ್ ಈ ಟ್ರಾನ್ಸಿಸ್ಟರ್ ಗೇಟ್ಗೆ ಸಂಪರ್ಕ ಹೊಂದಿದೆಮತ್ತು ಟ್ರಾನ್ಸಿಸ್ಟರ್ನ ಗೇಟ್ 0 ಆಗುತ್ತದೆ ಆದ್ದರಿಂದ ಈ ಟ್ರಾನ್ಸಿಸ್ಟರ್ ಆಫ್ ಆಗಿದೆ ನೀವು ಈ ಹಂತದಲ್ಲಿ ಹೆಚ್ಚಿನ ವೋಲ್ಟೇಜ್ ಅನ್ನು ಪಡೆಯುತ್ತೀರಿ ಅದರ ಪ್ರಕಾರ ನೀವು ಈ ಹಂತದಲ್ಲಿ 1 ಅನ್ನು ಪಡೆಯುತ್ತೀರಿ ಮತ್ತೊಂದೆಡೆ ನೀವು ಔಟ್ಪುಟ್ ಪಿನ್ಗೆ 0 ಬರೆಯಲು ಪ್ರಯತ್ನಿಸುತ್ತಿದ್ದೀರಿ ಆದ್ದರಿಂದ ನೀವು ಇಲ್ಲಿ 0 ಅನ್ನು ಬರೆಯುತ್ತೀರಿ ಇದರ ಪರಿಣಾಮವಾಗಿ ಕ್ಯೂ ಮೌಲ್ಯವು 0 ಆಗುತ್ತದೆ ಮತ್ತು Q ಬಾರ್ 1 ಆಗುತ್ತದೆ ನಂತರ ಈ ಟ್ರಾನ್ಸಿಸ್ಟರ್ ಗೇಟ್ 1 ಆಗಿದೆ ಈ ಟ್ರಾನ್ಸಿಸ್ಟರ್ ಆನ್ ಆಗಿದ್ದು ಈ ಹಂತದಲ್ಲಿ ನೀವು0ವೋಲ್ಟೇಜ್ ಪಡೆಯುತ್ತೀರಿ ಈ ಹಂತದಲ್ಲಿ ಔಟ್ಪುಟ್ ಪಿನ್ನಲ್ಲಿ 0 ಪಡೆಯುತ್ತೀರಿ ಆಂತರಿಕ ಸಿಪಿಯು ಬಸ್ ಮೌಲ್ಯವನ್ನು ಈ ಲಾಚ್ಗೆ ಬರೆಯುವ ಮೂಲಕ ಅಂತಿಮವಾಗಿ ಪಿನ್ ಮೇಲೆ ಪರಿಣಾಮ ಬೀರುತ್ತಿದೆಆದ್ದರಿಂದ ಆ ರೀತಿಯಲ್ಲಿ ನಾವು ಪಿನ್ಗಳಿಗೆ ಔಟ್ಪುಟ್ ಆಪೆರೇಶನ್ ಮಾಡಬಹುದು ಮೊದಲು ಪಿನ್ಗೆ 0 ಬರೆಯಿರಿ ಆದ್ದರಿಂದ ಮೊದಲು ನಾವು ಇದನ್ನು ಮಾಡುತ್ತೇವೆ ಆದ್ದರಿಂದ 1 ಲಾಚ್ಗೆ ಹೋಗುತ್ತದೆ ಮತ್ತು ನಂತರ ಔಟ್ಪುಟ್ ಪಿನ್ ಗ್ರೌಂಡ್ಗೆ ಸಂಪರ್ಕ ಹೊಂದುತ್ತದೆ ಈ ಪಿನ್ ಮೌಲ್ಯವು 1 ಆಗಿದೆಆದ್ದರಿಂದಅದು1 ಅನ್ನು ಪಡೆಯುತ್ತದೆ ಮತ್ತೊಂದೆಡೆ ನೀವು ಇನ್ಪುಟ್ ಪಿನ್ ಓದಲು ಪ್ರಯತ್ನಿಸುತ್ತಿದ್ದರೆ ನಾವು ಈ ರೀಡ್ ಪಿನ್ ಮೌಲ್ಯವನ್ನು 1 ಕ್ಕೆ ಹೊಂದಿಸಬೇಕಾಗಿದೆ ಆದ್ದರಿಂದ ಮೊದಲನೆಯದಾಗಿ ನಾವು ಈ ಪಿನ್ ಮೌಲ್ಯವನ್ನು 1 ಕ್ಕೆ ಇಡಬೇಕು ಈ ಪಿನ್ ಮೌಲ್ಯವು 1 ಕ್ಕೆ ಇದ್ದರ ನಾವು ಹೊಂದಿರುವ ಮೌಲ್ಯವು ಈ ಹಂತದಲ್ಲಿ ಬರಲಿದೆ ಆದರೆ ಇಲ್ಲಿ ಒಂದು ಕ್ಯಾಚ್ ಇದೆ ಏಕೆಂದರೆ ಈ ಡಿ ಫ್ಲಿಪ್ ಫ್ಲಾಪ್ಗೆ ನಾವು ಈ ಹಿಂದೆ ಹಾಕಿದ ಮೌಲ್ಯ 0 ಎಂದು ಭಾವಿಸೋಣ ಆದ್ದರಿಂದ ಡಿ ಫ್ಲಿಪ್ ಫ್ಲಾಪ್ ಈ ಹಿಂದೆ ಈ ಲಾಚ್ 0 ಗೆ ಸಮಾನವಾಗಿತ್ತುQ 0 ಗೆ ಸಮನಾಗಿತ್ತು ಆದ್ದರಿಂದ Q ಬಾರ್ 1 ಕ್ಕೆ ಸಮಾನವಾಗಿರುತ್ತದೆಇದರ ಪರಿಣಾಮವಾಗಿ ಈ ಟ್ರಾನ್ಸಿಸ್ಟರ್ ಆನ್ ಆಗಿತ್ತು ನಾವು ಇಲ್ಲಿ 1 ಅನ್ನು ಹೊಂದಿದ್ದೇವೆಆದ್ದರಿಂದ ಈ ಟ್ರಾನ್ಸಿಸ್ಟರ್ ಅದು ಆಫ್ ಆಗಿಲ್ಲಅದು ಆನ್ ಆಗಿತ್ತು ಆದ್ದರಿಂದ ನೀವು ಇನ್ಪುಟ್ ಪಿನ್ ಅಲ್ಲಿ ಇರಿಸಿದ ಯಾವುದೇ ವೋಲ್ಟೇಜ್ ಮೌಲ್ಯವನ್ನು ಅಳೆಯುತ್ತಿದ್ದರೆ ನಿಮಗೆ 0 ಸಿಗುತ್ತದೆ ಆದ್ದರಿಂದ ಇದರ ಪರಿಣಾಮವಾಗಿ ಈ ಇನ್ಪುಟ್ ಪಿನ್ ಅನ್ನು 1 ಗೆ ಹೊಂದಿಸಿದರೂ ಸಹ 0ಇಲ್ಲಿಗೆ ಬರಲಿದೆಏಕೆಂದರೆ ಈ ಲಾಚ್ ಅನ್ನು 1 ಕ್ಕೆ ಹೊಂದಿಸಲಾಗಿದೆ ಈ ಲಾಚ್ ಮೌಲ್ಯವು ಹಿಂದೆ 0 ಮತ್ತು ಕ್ಯೂ ಬಾರ್ ಮೌಲ್ಯ 1 ಆಗಿತ್ತುಆದ್ದರಿಂದ ಈ ಹಂತದಲ್ಲಿ ನೀವು 0 ಪಡೆಯುತ್ತೀರಿ ಈ ಹಿಂದೆ ಈ ಮೌಲ್ಯವು 0ಆಗಿದ್ದರೆ ನೀವು ಇಲ್ಲಿ 1 ಅನ್ನು ಪಡೆಯುತ್ತಿದ್ದೀರಿಆದ್ದರಿಂದ ಈ ಟ್ರಾನ್ಸಿಸ್ಟರ್ ಆನ್ ಆಗಿದೆ ಇದರ ಪರಿಣಾಮವಾಗಿ ನಾನು ಈ ಹಂತದಲ್ಲಿ 1 ಅನ್ನು ಪಡೆಯಲು ಬಯಸಿದ್ದರೂ ಸಹ ಈ 1 ಮೌಲ್ಯ ಈ ಮಾರ್ಗದಿಂದ ಡಿಸ್ಚಾರ್ಜ್ ಆಗುತ್ತದೆ ಮತ್ತು ಈ 1 ಅನ್ನು 0 ಗೆ ಮಾರ್ಪಡಿಸಲಾಗುತ್ತದೆ ಆದ್ದರಿಂದನೀವು ಇಲ್ಲಿ ಇರಿಸಿದ ಮೌಲ್ಯಏನೇ ಇರಲಿನೀವು ಈ ರೀಡ್ ಪಿನ್ ಸಿಗ್ನಲ್ ಆಕ್ಟಿವ್ ಆದಾಗ ಈ ಹಂತದಲ್ಲಿ ನೀವು 0 ಅನ್ನು ಪಡೆಯುತ್ತೀರಿ ಆದರೆ ನಾನು ಅಲ್ಲಿ ಇರಿಸಿದ ಮೌಲ್ಯವು 1 ಆಗಿದೆ ಅದನ್ನು ಹೇಗೆ ಮಾಡುವುದು ಅದನ್ನು ಮಾಡುವುದಕ್ಕಾಗಿ ಮೊದಲುಪಿನ್ಗೆ 1 ಬರೆಯಿರಿ ಮೊದಲು ನಾವು ಈ ಪಿನ್ಗೆ 1 ಬರೆಯುತ್ತೇವೆ ನಾವು 1 ಅನ್ನು ಬರೆದರೆ ಈ ಇನ್ಪುಟ್ ಮೌಲ್ಯವು 1 ಆಗುತ್ತದೆ ಈ ಲಾಚ್ ಇನ್ಪುಟ್ 1 ಆಗುತ್ತದೆಆದ್ದರಿಂದ ಈ ಕ್ಯೂ ಬಾರ್ 0 ಆಗುತ್ತದೆ ಇದರ ಪರಿಣಾಮವಾಗಿ ಈ ಟ್ರಾನ್ಸಿಸ್ಟರ್ ಆಫ್ ಆಗಿದೆ ಈಗ ಈ ಹಂತದಲ್ಲಿ ಈ ವೋಲ್ಟೇಜ್ ಮೌಲ್ಯವನ್ನುಈ ಟ್ರಾನ್ಸಿಸ್ಟರ್ ನಿಂದ ಹೊರಹಾಕಲಾಗುವುದಿಲ್ಲ ಆದ್ದರಿಂದ ನೀವು ಇನ್ಪುಟ್ ಪಿನ್ನಲ್ಲಿ 1 ಅನ್ನು ಇರಿಸಿದರೆ ನಂತರ ನೀವು ಪಿನ್ ಅನ್ನು ಓದುವ ಈ ಕಾರ್ಯಾಚರಣೆಯನ್ನು ಮಾಡುತ್ತಿರುವಾಗ ಈ ಮೌಲ್ಯವು ಇನ್ಪುಟ್ ಗೆ ಬರಲಿದೆ ಮತ್ತು ಅದು ಆಂತರಿಕ ಬಸ್ಗೆ ಬರುತ್ತದೆ ಮತ್ತು ಅದೇ ರೀತಿ ನೀವು ಇಲ್ಲಿ ಇರಿಸಿದ ಮೌಲ್ಯವು 0ಆಗಿದ್ದರೆ ಈ ಕ್ಯಾಚ್ ಮೂಲಕ 0 ರವಾನೆಯಾಗುತ್ತದೆ ಮತ್ತು ಅದು ಈ ಬಸ್ಗೆ ಬರಲಿದೆ ನೀವು ಇನ್ಪುಟ್ ಪೋರ್ಟ್ ನಿಂದ ಓದಲು ಪ್ರಯತ್ನಿಸುತ್ತಿರುವಾಗ ಮೊದಲು ನೀವು ಆ ಪೋರ್ಟ್ ನಲ್ಲಿ 1 ಅನ್ನು ಬರೆಯಿರಿ ಆದ್ದರಿಂದ ಪಿನ್ಗೆ 1 ಬರೆಯುವ ನಿಯಮ ಇದು ಎಂಓಡಬ್ಲು ಪಿ1 0FFHಕಾರ್ಯಗತಗೊಳಿಸಬಹುದುಆದ್ದರಿಂದ ಇಲ್ಲಿ ಪೋರ್ಟ್ 1 ರ ಎಲ್ಲಾ ಬಿಟ್ಗಳು ಇನ್ಪುಟ್ ಪೋರ್ಟ್ ಆಗಿ ಕಾನ್ಫಿಗರ್ ಮಾಡಲಾಗುತ್ತದೆ ಈಗ ಅದರ ನಂತರ ನೀವು ಓದುವ ಕಾರ್ಯಾಚರಣೆಯನ್ನು ಮಾಡಬಹುದು ನಾವು ಮಾಡಬೇಕಾದ ಮೊದಲ ವಿಷಯ ಇದು ನಾವು ಈ ಕ್ರಮವನ್ನು ಮಾಡಿದಾಗ ಪಿ1 ಬಾಹ್ಯ ಪಿನ್ ಮೌಲ್ಯ 1 ಆಗುತ್ತದೆ ಮತ್ತು ನಂತರ ನೀವು ಈ ಪೋರ್ಟ್ನ ಮೌಲ್ಯವನ್ನು ಈ ರಿಜಿಸ್ಟರ್ಗೆ ಪಡೆಯಬಹುದುಇಲ್ಲದಿದ್ದರೆ ಇದು ಸಂಭವಿಸುವುದಿಲ್ಲ ನೀವು ಪೋರ್ಟ್ನ ವಿಷಯವನ್ನು ಓದಲು ಪ್ರಯತ್ನಿಸುತ್ತಿರುವ ಯಾವುದೇ ಹಂತದಲ್ಲಿ ಮೊದಲು ನೀವು ಪೋರ್ಟ್ಗೆ 1 ಬರೆದಿದ್ದೀರಿ ಅದು ಬಿಟ್ಗೆ ಆಗಿರಬಹುದು ಅಥವಾ ಇಡೀ ಪೋರ್ಟ್ಗೆ ಇರಬಹುದುನಿಮ್ಮ ಅಪ್ಲಿಕೇಶನ್ ಗೆ ಅನುಗುಣವಾಗಿ ಅದು ಮಾಡಬೇಕಾಗಿದೆ 0 ಮೌಲ್ಯ ಓದುವುದು ಯಾವುದೇ ಸಮಸ್ಯೆ ಇಲ್ಲ ಏಕೆಂದರೆ ಇದು ಡಿಸ್ಚಾರ್ಜ್ ಆಗಿದ್ದರೂ ಸಹ ನೀವುಇಲ್ಲಿ 0 ಅನ್ನುನೀಡಲು ಯಾವುದೇ ರೀತಿಯಲ್ಲಿ ಯಾವುದೇ ಸಮಸ್ಯೆಯನ್ನು ಹೊಂದಿಲ್ಲ ಆದರೆ ಇನ್ನೂ ಹೊರಗಿನ ಪಿನ್ನಿಂದ ನಾವು ಪಡೆಯಲಿರುವ ಮುಂದಿನ ಮೌಲ್ಯ ಯಾವುದು ಎಂದು ಉಹಿಸಲು ಸಾಧ್ಯವಿಲ್ಲ ಆದ್ದರಿಂದ ಮುಂದಿನ ಸಮಯದಲ್ಲಿ ನೀವು ಕಡಿಮೆ ಅಥವಾ ಹೆಚ್ಚಿನದನ್ನು ಓದುತ್ತಿದ್ದೀರಾ ಎಂಬುದು ತಿಳಿಯದಿರುವುದು ಆದ್ದರಿಂದ ಯಾವುದೇ ಪೋರ್ಟ್ ಓದುವಿಕೆ ಕಾರ್ಯಾಚರಣೆಯಲ್ಲಿ ಮೊದಲು ನೀವು 0FFH ಅನ್ನು ಸರಿಯಾದ ಪೋರ್ಟ್ಗೆ ಔಟ್ಪುಟ್ ಮಾಡುತ್ತೀರಿ ಇಡೀ ಪೋರ್ಟ್ ಗಾಗಿ ನೀವು ಇದನ್ನು ಮಾಡಲು ಬಯಸಿದರೆ ಮತ್ತು ನಂತರ ಒಂದು ಬಿಟ್ ಅನ್ನು ಸಂಪರ್ಕಿಸುತ್ತಿದ್ದರೆಮಾತ್ರ ನೀವು ಆ ಬಿಟ್ ಅನ್ನು 1 ಕ್ಕೆ ಹೊಂದಿಸಿ ಇದು ನಮ್ಮಲ್ಲಿರುವ ಪೋರ್ಟ್ ಕಾರ್ಯಾಚರಣೆಗಾಗಿ ಇನ್ಪುಟ್ ಪೋರ್ಟ್ಗಾಗಿ ಓದುವಿಕೆ ಆಗಿದೆ ಸ್ವಲ್ಪ ಜಾಗರೂಕರಾಗಿರಿ ಪೋರ್ಟ್ 0 ಇದು ಕೆಲವು ಹೆಚ್ಚುವರಿ ವೈಶಿಷ್ಟ್ಯಗಳನ್ನು ಪಡೆದುಕೊಂಡಿದೆ ಇದು ಮೂಲತಃ ಓಪನ್ ಡ್ರೈನ್ ಪೋರ್ಟ್ ಆಗಿದೆ ಆದ್ದರಿಂದ ನೀವು ಈ ಬಾಹ್ಯ ರೆಸಿಸ್ಟರ್ ಗಳನ್ನು ಪೋರ್ಟ್ 0 ಗೆ ಸಂಪರ್ಕಿಸುವ ಅಗತ್ಯವಿದೆ 10 ಕಿಲೋ ರೆಸಿಸ್ಟರ್ ಗಳನ್ನು ಸಂಪರ್ಕಿಸಬೇಕು ಆದ್ದರಿಂದ ಅವು ವಾಸ್ತವವಾಗಿ ಓಪನ್ ಕಲೆಕ್ಟರ್ ಸಂಪರ್ಕ ಅಥವಾ ಓಪನ್ ಡ್ರೈನ್ ಪ್ರಕಾರದ ಸಂಪರ್ಕಗಳಾಗಿವೆ ಆದ್ದರಿಂದ ನೀವು ಈ ರೆಸಿಸ್ಟನ್ಸ ಗಳನ್ನು ಬಾಹ್ಯಲೈನ್ ಗೆಸಂಪರ್ಕಿಸಬೇಕು ಇದು ಸಹಾಯಕವಾಗಿರುತ್ತದೆ ಏಕೆಂದರೆ ನೀವು ಪೋರ್ಟ್ 0 ನಿಂದ ಸ್ವಲ್ಪ ಹೈ ಡ್ರೈವ್ ಲೋಡ್ ಬಯಸಿದರೆ ನೀವು ಅದನ್ನು ಮಾಡಬಹುದು ಇಲ್ಲದಿದ್ದರೆ ನೀವು ಅದನ್ನು ಇತರ ಪೋರ್ಟ್ಗಳಿಂದ ಮಾಡುತ್ತಿದ್ದರೆ ಈ ಡ್ರೈವ್ ಕರೆಂಟ್ ಸೀಮಿತವಾಗಿದೆ ಆದ್ದರಿಂದ ನೀವು ಅದರ ಮೂಲಕ ಹೆಚ್ಚಿನ ಕರೆಂಟ್ ಅನ್ನು ಓಡಿಸಲು ಸಾಧ್ಯವಿಲ್ಲ ನೀವು ಹೈ ಡ್ರೈವ್ ಕರೆಂಟ್ ಅನ್ನು ಬಯಸಿದರೆ ಇದನ್ನು ಹೊಂದಬಹುದು ನೀವು ಆ ಸಾಧನವನ್ನು ಪೋರ್ಟ್ 0 ಗೆ ಈ ಪುಲ್ ಅಪ್ ರೆಸಿಸ್ಟರ್ಗಳ ಮೂಲಕ ಸಂಪರ್ಕಿಸಬಹುದು ಮತ್ತು ಮತ್ತು ಇದರ ಪರಿಣಾಮವಾಗಿ ನೀವು ಆ ಪೋರ್ಟ್ ಗಳಲ್ಲಿ ಹೆಚ್ಚಿನ ಕರೆಂಟ್ ಹಾಕಬಹುದು ನಮ್ಮಲ್ಲಿರುವ ಮುಂದಿನ ಪ್ರಮುಖ ಪಿನ್ ಎಂದರೆ ಪಿಎಸ್ಇಎನ್ ಅಥವಾ ಪ್ರೋಗ್ರಾಂ ಸ್ಟೋರ್ ಎನೇಬಲ್ ಬಾಹ್ಯ ಪ್ರೋಗ್ರಾಂ ಮೆಮೊರಿಗೆ ಇದು ರೀಡ್ ಸಿಗ್ನಲ್ ಆಗಿದೆ ಮತ್ತು ಇದು ಲೊ ಆಕ್ಟಿವ್ ಆಗಿದೆ ಆದ್ದರಿಂದ ನಾವು ಇದನ್ನು ಸಾಮಾನ್ಯವಾಗಿ ಪಿಎಸ್ಇಎನ್ ಬಾರ್ ಎಂದು ಕರೆಯುತ್ತೇವೆ ಇದು ತಪ್ಪು ಇಂಟರ್ಫೇಸ್ ಅನ್ನು ಹೋಲುತ್ತದೆ ಇದು ಬಳಕೆದಾರ 8051 ಆಗಿದ್ದರೆ ಮತ್ತು ನೀವು ಇಲ್ಲಿ ಬಾಹ್ಯ ರಾಮ್ ಅನ್ನು ಸಂಪರ್ಕಿಸಿದ್ದೀರಿ ಆದ್ದರಿಂದ ರಾಮ್ಗೆನಾನು ಆ ರೀಡ್ ಬಾರ್ ಲೈನ್ ಅನ್ನು ಹೊಂದಿದ್ದೇನೆ ಆದ್ದರಿಂದ ಆ ರೀಡ್ ಬಾರ್ ಲೈನ್ ಅನ್ನು 8051ರ ಪಿಎಸ್ಇಎನ್ ಬಾರ್ ಸಾಲಿಗೆ ಸಂಪರ್ಕಿಸಬೇಕು ನಂತರ ನಾವು ಅಡ್ರೆಸ್ ಲಾಚ್ ಎನೇಬಲ್ ಎಎಲ್ಇ ಅನ್ನು ಪಡೆದುಕೊಂಡಿದ್ದೇವೆ ಇದು ಪೋರ್ಟ್1 ಮತ್ತು ಪೋರ್ಟ್2 ರ ಅಡ್ರೆಸ್ ಔಟ್ಪುಟ್ ಗಳನ್ನುಲಾಚ್ ಮಾಡುತ್ತದೆ ಇದು ಪೋರ್ಟ್ 2 ಸಹಜವಾಗಿ ಯಾವುದೇ ತೊಂದರೆಯಿಲ್ಲ ಏಕೆಂದರೆ ಪೋರ್ಟ್ 2 ಹೈಯರ್ ಆರ್ಡರ್ ಅಡ್ರೆಸ್ ಬಸ್ ಮತ್ತು ಅದನ್ನು ನಿವಾರಿಸಲಾಗಿದೆ ಆದರೆ ಲೋಯರ್ ಆರ್ಡರ್ ಅಡ್ರೆಸ್ ಬಸ್ ಇದು ಡೇಟಾ ಬಸ್ ನೊಂದಿಗೆ ಮಲ್ಟಿಪ್ಲೆಕ್ಸ್ ಹೊಂದಿದೆ 8085 ರಂತೆ ನಾವು ಈ ಮಲ್ಟಿಪ್ಲೆಕ್ಸಿಂಗ್ ಅನ್ನು ಪಡೆದುಕೊಂಡಿದ್ದೇವೆ ಇಲ್ಲಿ ನಾವು ಇದರ ಅನ್ನು ಸಹಲೋವರ್ ಆರ್ಡರ್ ಅಡ್ರೆಸ್ ಬಸ್ಗೆಬಾಹ್ಯ ಲಾಚ್ ಹಾಕುವ ಮೂಲಕ ಡಿಮಲ್ಟಿಪ್ಲೆಕ್ಸಿಂಗ್ ಹೊಂದಬಹುದು ನಂತರ ಈ ಎಕ್ಸ್ಟರ್ನಲ್ ಆಕ್ಸೆಸ್ ಇಎ ಇದು ಮತ್ತೆ ಆಕ್ಟಿವ್ ಲೊ ಸಿಗ್ನಲ್ ಇಎ ಬಾರ್ ಆಗಿದೆ ಆದ್ದರಿಂದ ನೀವು ಬಾಹ್ಯ ಮೆಮೊರಿಯನ್ನು ಆಕ್ಸೆಸ್ ಮಾಡಲು ಬಯಸಿದರೆ ಇಎ ಬಾರ್ ಲೈನ್ ಅನ್ನು ಲೊ ಮಾಡಬೇಕು ಮತ್ತು ನೀವುಆಂತರಿಕ ಮೆಮೊರಿಯನ್ನು ಮಾತ್ರ ಆಕ್ಸೆಸ್ ಮಾಡಲುಪ್ರಯತ್ನಿಸುತ್ತಿದ್ದರೆಇಎ ಬಾರ್ ಲೈನ್ ಅನ್ನು ಹೈ ಮಾಡಲಾಗುವುದು ನಾವು ನಂತರ ಮತ್ತೆ ಇದಕ್ಕೆ ಬರುತ್ತೇವೆ ಮುಂದೆ ಪೋರ್ಟ್ 3 ನಲ್ಲಿ ಸರಣಿ ಐಒ ಕಾರ್ಯಾಚರಣೆಗೆ ರಿಸೀವ್ ಡೇಟಾ RXD ಮತ್ತು ಟ್ರಾನ್ಸ್ಮಿತ್ ಡೇಟಾ TXD ಪಿನ್ಗಳಿವೆ ಇವುಗಳು 8051 ಇದರೊಂದಿಗೆ ಸಂಯೋಜಿಸಿರುವ ಯೂನಿವರ್ಸಲ್ ಸಾರ್ವತ್ರಿಕ ಅಸಮಕಾಲಿಕ ರಿಸೀವರ್ ಟ್ರಾನ್ಸ್ಮಿಟರ್ ಕಾರ್ಯಾಚರಣೆಯಾಗಿವೆ ನೀವು ಎಕ್ಸ್ಸ್ಟಲ್ ಪಿನ್ಗಳಲ್ಲಿ ಕ್ರಿಸ್ಟಲ್ ಆಸಿಲೆಟರ್ ಅನ್ನು ಪಡೆದುಕೊಂಡಿದ್ದೇವೆನಂತರ ನಮಗೆವಿಸಿಸಿ ಪಿನ್ ಸಿಕ್ಕಿದೆ ವಿಸಿಸಿಎಂಬುದು ಪೂರೈಕೆ ವೋಲ್ಟೇಜ್ ಆಗಿದ್ದು ಅದುಪ್ಲಸ್ 5 ವೋಲ್ಟ್ ನಂತರ ನಮಗೆ ಗ್ರೌಂಡ್ ಪಿನ್20 ಸಿಕ್ಕಿದೆಇದು ಗ್ರೌಂಡ್ ಪಿನ್ ಆಗಿದೆ ನಂತರ ಕ್ರಿಸ್ಟಲ್ ಎಕ್ಸ್ಸ್ಟಲ್1 ಮತ್ತುಎಕ್ಸ್ಸ್ಟಲ್ 2 ಬಾಹ್ಯ ಕ್ಲಾಕ್ ಅನ್ನು ಒದಗಿಸುತ್ತಿವೆ ಆದ್ದರಿಂದ ನೀವು ಕ್ರಿಸ್ಟಲ್ ಆಸಿಲೆಟರ್ ಅನ್ನು ಬಳಸಬಹುದು ಅಥವಾ ಟಿಟಿಎಲ್ ಆಸಿಲೆಟರ್ ಅನ್ನು ಬಳಸಬಹುದು ನೀವು ಕೆಲವು ಕ್ರಿಸ್ಟಲ್ ಆಸಿಲೆಟರ್ ಅನ್ನು ಇಲ್ಲಿ ಸಂಪರ್ಕಿಸಬಹುದು ಮತ್ತು ಫ್ರೀಕ್ವೆನ್ಸಿ ಅನ್ನು ಪಡೆಯಬಹುದು ಇದು ಕ್ರಿಸ್ಟಲ್ ಟಿಟಿಎಲ್ ಆಧಾರಿತ ಆಸಿಲೆಟರ್ ಗಳಾಗಿರಬಹುದು ಅದನ್ನು ಸಹ ಸಂಪರ್ಕಿಸಬಹುದು ಆ ಸಂದರ್ಭದಲ್ಲಿ ನಾವು ಬಾಹ್ಯ ಮೂಲಕ್ಕಾಗಿಎಕ್ಸ್ಸ್ಟಲ್2ಗೆ ಏನನ್ನೂ ಸಂಪರ್ಕಿಸುವುದಿಲ್ಲ ಆದರೆಎಕ್ಸ್ಸ್ಟಲ್1 ರಲ್ಲಿ ನಾವು ಆಸಿಲೆಟರ್ ಔಟ್ಪುಟ್ ಅನ್ನುಪಡೆಯಬಹುದು ಆದ್ದರಿಂದ ನಾವು 8051 ರ ಮಷೀನ್ ಸೈಕಲ್ವನ್ನು ಕಂಡುಹಿಡಿಯಬಹುದು ಒಂದು ಸಂದರ್ಭದಲ್ಲಿ ಕ್ರಿಸ್ಟಲ್ ಆಸಿಲೆಟರ್ 11 0592 ಮೆಗಾ ಹರ್ಟ್ಜ್ ಎಂದು ಹೇಳಿದರೆನಂತರ ಒಂದು ಮಷೀನ್ ಸೈಕಲ್ಒಂದು ಪಡೆಯಲು ಅದು ಹೊಂದಿರುವ ಆಂತರಿಕ ಕ್ಲಾಕ್ ವನ್ನು 11 0592 ಅನ್ನು 12 ರಿಂದ ಭಾಗಿಸಿಅದು921 6 ಕಿಲೋಹರ್ಟ್ಜ್ ಆಗಿದೆ ಮತ್ತು ಆದ್ದರಿಂದ ಒಂದು ಮಷೀನ್ ಸೈಕಲ್ವು 921 6 ಕಿಲೋಹರ್ಟ್ಜ್ ಆಗಿದ್ದು ಅದು 1 085 ಮೈಕ್ರೋಸೆಕೆಂಡ್ ಆಗಿದೆ ಹಾಗೆ ಕ್ರಿಸ್ಟಲ್ವು 16 ಮೆಗಾಹೆರ್ಟ್ಜ್ ಆಗಿದ್ದರೆಅದೇ ಕಾರ್ಯಾಚರಣೆಯಿಂದ ಇದು ಆಂತರಿಕವಾಗಿ12 ರಿಂದ ಡಿವೈಡ್ ಆಗಿ ನೀವು 1 333 ಮೆಗಾಹೆರ್ಟ್ಜ್ ಪಡೆಯುತ್ತೀರಿ ಆದ್ದರಿಂದ ಮಷೀನ್ ಸೈಕಲ್ವು 0 75 ಮೈಕ್ರೋ ಸೆಕೆಂಡ್ ಆಗುತ್ತದೆ ಆದ್ದರಿಂದ 12 ರ ಈ ವಿಭಾಗವನ್ನು ನಿವಾರಿಸಲಾಗಿದೆ ನಾವು ಯಾವುದೇ ಕ್ರಿಸ್ಟಲ್ ಅನ್ನು ಸಂಪರ್ಕಿಸಿ ಫ್ರೀಕ್ವೆನ್ಸಿ ಅನ್ನು ಪಡೆಯಬಹುದು ಆಂತರಿಕ ಮಷೀನ್ ಸೈಕಲ್ ಫ್ರೀಕ್ವೆನ್ಸಿ ಅನ್ನು ಪಡೆಯಲು ಇದನ್ನು 12 ರಿಂದ ಭಾಗಿಸಲಾಗಿದೆ ಇನ್ನಷ್ಟು RST ಅಥವಾ ರೀಸೆಟ್ ಪಿನ್ ಗಳಿವೆ ಇದು ಆಕ್ಟಿವ್ ಹೈ ಇನ್ಪುಟ್ ಪಿನ್ ಮತ್ತು ಇದು ಸಾಮಾನ್ಯವಾಗಿ ಲೊ ಆಗಿರುತ್ತದೆ ಆದರೆ ಅದನ್ನು ಆಕ್ಟಿವ್ ಮಾಡಲು ನಾವು ಅದನ್ನು ಎರಡು ಮಷೀನ್ ಸೈಕಲ್ಗಳಿಗೆ ಹಿಡಿದಿಟ್ಟುಕೊಳ್ಳಬೇಕು ಆದ್ದರಿಂದ ಅದು ಮರುಹೊಂದಿಸುವ ಸಿಗ್ನಲ್ವಾಗಿದೆ ಮತ್ತು ಇದು ಪವರ್ ಆನ್ ರಿಸೆಟ್ ಸಹ ಆಗಿದೆ ಆದ್ದರಿಂದ ಸಿಸ್ಟಮ್ನ ಪವರ್ ಆನ್ ಆದಾಗ ರಿಸೆಟ್ ಆಗುತ್ತದೆ ನೀವು ರಿಸೆಟ್ ಲೈನ್ ಗೆ ಹೈ ಪಲ್ಸ್ ಅನ್ನು ಅನ್ವಯಿಸಿದರೆ ಮೈಕ್ರೊಕಂಟ್ರೋಲರ್ ರಿಸೆಟ್ ಆಗುತ್ತದೆಮತ್ತು ಎಲ್ಲಾ ಸಿಪಿಯು ರೆಜಿಸ್ಟರ್ಗಳ ಮೌಲ್ಯಗಳು ಕಳೆದುಹೋಗುತ್ತವೆ ಇದರಿಂದ ಅವುಗಳಮೌಲ್ಯಗಳನ್ನು ಮರುಹೊಂದಿಸಲಾಗುತ್ತದೆ ಆದ್ದರಿಂದ ಈ ಕಾರ್ಯಾಚರಣೆಯನ್ನು ಮಾಡಲು ನಾವು ಪವರ್ ಆನ್ ರಿಸೆಟ್ ಸರ್ಕ್ಯೂಟ್ರಿ ಯನ್ನು ಹೊಂದಬಹುದು ಇದು ಪವರ್ ಆನ್ ರಿಸೆಟ್ ಸರ್ಕ್ಯೂಟ್ರಿ ಈ ಗುಂಡಿಯನ್ನು ಇರಿಸಿದಾಗ ಇದು ಹಸ್ತಚಾಲಿತ ರಿಸೆಟ್ ಆಗುತ್ತದೆ ಆದ್ದರಿಂದನೀವು ಅದನ್ನು ಹಸ್ತಚಾಲಿತವಾಗಿ ರಿಸೆಟ್ ಮಾಡಿದರೆ ಈ ಕೆಪಾಸಿಟರ್ ಚಾರ್ಜ್ ಆಗುತ್ತದೆ ನಂತರ ಅದರಂತೆ ಈ ಕೆಪಾಸಿಟರ್ ಡಿಸ್ಚಾರ್ಜ್ ಆಗುತ್ತದೆ ಮತ್ತು ಇಲ್ಲಿ ಒಂದು ಪಲ್ಸ್ ಬರುತ್ತದೆ ಅದನ್ನು ರಿಸೆಟ್ ಸಿಗ್ನಲ್ ಆಗಿ ಹೊಂದಬಹುದು ಮತ್ತು ಅದಕ್ಕೆ ಅನುಗುಣವಾಗಿ ಈ ಪಿನ್ ಪವರ್ ಅನ್ನು ಪಡೆಯುತ್ತೇವೆ ನಾವು ಪ್ರೋಗ್ರಾಂ ಕೌಂಟರ್ ಅನ್ನು ರಿಸೆಟ್ ಮಾಡಲು 8051 ರಲ್ಲಿ ಈ ಕೆಲವು ರಿಜಿಸ್ಟರ್ ಗಳು 0 ಮೌಲ್ಯಗಳನ್ನು ಪಡೆಯುತ್ತವೆಅಕ್ಯೂಮಲೆಟರ್ ರಿಜಿಸ್ಟರ್ 0 ಆಗುತ್ತದೆ ಬಿ ರಿಜಿಸ್ಟರ್ 0 ಡಿಪಿಟಿಆರ್ ಮತ್ತು ಎಲ್ಲಾ ಪಿಎಸ್ಡಬ್ಲ್ಯೂ ಗಳು 0 ಮೌಲ್ಯಗಳನ್ನು ಪಡೆಯುತ್ತವೆ ಸ್ಟಾಕ್ ಪಾಯಿಂಟರ್ ಮೌಲ್ಯ 7 ಆಗುತ್ತದೆ ಮತ್ತು ಸಂಪೂರ್ಣ ರ್ಯಾಮ್ ವಿಷಯವನ್ನು ತೆರವುಗೊಳಿಸಲಾಗುತ್ತದೆ ಇದು ವಿಶೇಷವಾಗಿದೆ 8051 ರಿಜಿಸ್ಟರ್ ಫೈಲ್ಗೆ ಹೋದಾಗ ಈ ರಿಜಿಸ್ಟರ್ ಗಳನ್ನು ವಿವರವಾಗಿ ನೋಡುತ್ತೇವೆ ಆದರೆ ರೀಸೆಟ್ ಮಾಡಲಾಗುತ್ತದೆ ಅವರ ವಿಷಯಗಳನ್ನು ಈ ರೀತಿಯ ಇರುತ್ತದೆ ಮತ್ತು ಕುತೂಹಲಕಾರಿಯಾಗಿ 8051 ರಲ್ಲಿ ನಾವು ಹೊಂದಿರುವ 128 ಬೈಟ್ ರ್ಯಾಮ್ ಅಲ್ಲಿ ರ್ಯಾಮ್ ವಿಷಯವನ್ನು ಸಹ ತೆರವುಗೊಳಿಸಲಾಗುತ್ತದೆ ಅದು ಸ್ಕ್ರ್ಯಾಚ್ ಪ್ಯಾಡ್ ಅನ್ನು ತೆರವುಗೊಳಿಸಿದೆ ಎಂದು ಖಚಿತಪಡಿಸುತ್ತದೆ ಆದ್ದರಿಂದ ರ್ಯಾಮ್ ಮೂಲತಃ ಪ್ರೊಸೆಸರ್ನ ಒಂದು ಭಾಗವಾಗಿದೆ ಈಗ ನಾವು ಸಾಮಾನ್ಯ ವ್ಯವಸ್ಥೆಗೆ ಹೋಲಿಸಿದರೆ ಹೇಳಬಹುದು ಅಲ್ಲಿ ರ್ಯಾಮ್ ನ ವಿಷಯವನ್ನು ಉಹಿಸಲಾಗುವುದಿಲ್ಲಇದು ಯಾವುದೇ ಜಂಕ್ ಮೌಲ್ಯಗಳನ್ನು ಹೊಂದಿರಬಹುದು ಆದರೆ ಇಲ್ಲಿ ರ್ಯಾಮ್ ವಿಷಯಗಳನ್ನು ಪ್ರೊಸೆಸರ್ ತೆರವುಗೊಳಿಸುತ್ತದೆಆದ್ದರಿಂದ ಇದು 0 ಆಗಿದೆ ನಂತರ ಈ ಇಎ ಬಾರ್ ಪಿನ್ ಅಥವಾ ಎಕ್ಸ್ಟರ್ನಲ್ ಆಕ್ಸೆಸ್ ಮತ್ತು 8031 ಮತ್ತು32 ಚಿಪ್ ಗೆ ಯಾವುದೇ ರಾಮ್ ಇಲ್ಲ ಅವುಗಳಿಗೆ ನಾವುಈ ಇಎ ಬಾರ್ ಪಿನ್ ಅನ್ನು 0 ಗೆ ಸಂಪರ್ಕಿಸಬಹುದು ಏಕೆಂದರೆ ಯಾವುದೇ ರಾಮ್ ಚಿಪ್ ಇಲ್ಲದಿರುವುದರಿಂದ ಅದು ಬಾಹ್ಯ ಮೆಮೊರಿ ಆಗಿರಬೇಕು ಮತ್ತು ಆ ಸಂದರ್ಭಗಳಲ್ಲಿ ಕೋಡ್ ಅನ್ನು ಬಾಹ್ಯವಾಗಿ ಸಂಗ್ರಹಿಸಲಾಗಿದೆ ಮತ್ತು ಅದನ್ನು ನೆಲಕ್ಕೆ ಸಂಪರ್ಕಿಸಲಾಗಿದೆ ಆದ್ದರಿಂದ ಅವು ಬಾಹ್ಯವಾಗಿವೆ ಎಂದು ಸೂಚಿಸಲುಈ ಪಿಎಸ್ಇಎನ್ ಬಾರ್ ಮತ್ತು ಎಎಲ್ಇ ಗಳನ್ನು ಈ ಬಾಹ್ಯ ರಾಮ್ಗಾಗಿ ಆಕ್ಸೆಸ್ ಮಾಡಲು ಬಳಸಲಾಗುತ್ತದೆ ಆದ್ದರಿಂದ ಪಿಎಸ್ಇಎನ್ ಬಾರ್ ಅನ್ನು ರಾಮ್ ನ ರೀಡ್ ಬಾರ್ ಸಾಲಿಗೆ ಸಂಪರ್ಕಿಸಲಾಗುವುದು ಮತ್ತು ಲೋಯರ್ ಆರ್ಡರ್ ಅಡ್ರೆಸ್ ಬಸ್ ಮತ್ತು ಡಾಟಾ ಬಸ್ ಅನ್ನು ಮಲ್ಟಿಪ್ಲೆಕ್ಸ್ ಮಾಡಲು ಎಎಲ್ಇ ಇದೆ 8051 ಇಎ ಬಾರ್ ಪಿನ್ ಅನ್ನುವಿಸಿಸಿಗೆಸಂಪರ್ಕಿಸಲಾಗಿದೆಆದ್ದರಿಂದ 8051 ಆಂತರಿಕ ರಾಮ್ ಅನ್ನು ಪಡೆದುಕೊಂಡಿದೆ ಈ ಪ್ರೋಗ್ರಾಂ ಅನ್ನು ಆಂತರಿಕ ರಾಮ್ನಿಂದ ಪ್ರಾರಂಭಿಸಲಾಗುತ್ತದೆಆದ್ದರಿಂದ ಈ ಇಎ ಬಾರ್ ಪಿನ್ ಹೈ ಇರಬೇಕು ಅದುತಕ್ಷಣವೇ ಬಾಹ್ಯ ಮೆಮೊರಿಯನ್ನು ಆಕ್ಸೆಸ್ ಮಾಡಲು ಹೋಗುವುದಿಲ್ಲ ಮತ್ತು ಈ ಪಿಎಸ್ಎನ್ ಬಾರ್ ಪ್ರೋಗ್ರಾಂ ಸ್ಟೋರ್ ಎನೇಬಲ್ ಆಗಿದೆ ಆದ್ದರಿಂದ ಇದನ್ನು ನಾವು ಈಗಾಗಲೇ ಹೇಳಿದ್ದೇವೆ ಇದನ್ನು ಈ ಇಎ ಬಾರ್ ಗೆ ಸಂಪರ್ಕಿಸಲಾಗಿದೆ ಆದ್ದರಿಂದ ಇಎ ಬಾರ್ ಎಂದರೆ ನಾವು ಮಾತನಾಡುವ ರೀಡ್ ಬಾರ್ ಪಿನ್ನಂತೆಯೇ ಇರುವ ಔಟ್ಪುಟ್ ಎನೇಬಲ್ ಬಾರ್ ಆಗಿದೆ ರಾಮ್ ನ ಸಂದರ್ಭದಲ್ಲಿ ಅದು ರೀಡ್ ಬಾರ್ ಎಂದು ಹೇಳುವ ಬದಲು ಒಇ ಔಟ್ಪುಟ್ ಎನೇಬಲ್ ಬಾರ್ ಬಾರ್ ಎಂದು ಗುರುತಿಸುತ್ತೇವೆ ಎಎಲ್ಇ ಎಂಬುದು ಅಡ್ರೆಸ್ ಲಾಚ್ ಅನ್ನು ಆಕ್ಟಿವ್ ಗೊಳಿಸುತ್ತದೆ ಇದು 8085 ರಂತೆಯೇ ಇದೆ ಅದು ಆಕ್ಟಿವ್ ಹೈ ಔಟ್ಪುಟ್ ಪಿನ್ ಆಗಿದೆ ಆದ್ದರಿಂದ ಇದು ಅಡ್ರೆಸ್ ಮತ್ತು ಡೇಟಾ ಎರಡನ್ನೂ ಒದಗಿಸುತ್ತದೆ ಮತ್ತು ಅಡ್ರೆಸ್ ಬಸ್ ಅನ್ನು ಮಲ್ಟಿಪ್ಲೆಕ್ಸ್ ಮಾಡಲು ಎಎಲ್ಇ ಅನ್ನು ಬಳಸಲಾಗುತ್ತದೆ 8085 ಕ್ಕೆ ನಾವು ಮಾಡಿದ ಡಿ ಮಲ್ಟಿಪ್ಲೆಕ್ಸಿಂಗ್ನಂತೆಯೇ ಸಾಮಾನ್ಯವಾಗಿ 74373 ನಂತಹ ಲಾಚ್ ಅನ್ನು ಬಳಸಬಹುದು ಮತ್ತು ಈ 74373 ಗೆ ಜಿ ಪಿನ್ ಸಿಕ್ಕಿದೆ ಅದುನೀವು ಹೇಳಬಹುದಾದನಿಜವಾದಲಾಚ್ ಪಿನ್ ಆಗಿದೆ ಆದ್ದರಿಂದ ಈ ಎಎಲ್ಇ ಅನ್ನು ಅನ್ನು ಜಿ ಗೆ ಸಂಪರ್ಕಿಸಬಹುದು ಈ ಜಿ ಹೈ ಆದಾಗ ಇನ್ಪುಟ್ನಲ್ಲಿ ಏನೇ ಇರಲಿ ಆ ಮೌಲ್ಯವನ್ನು 74373 ಲಾಚ್ಗೆ ಜೋಡಿಸಲಾಗುತ್ತದೆ ಆದ್ದರಿಂದ ಇದು ಬಾಹ್ಯ ಮೆಮೊರಿಗೆ ಮಲ್ಟಿಪ್ಲೆಕ್ಸಿಂಗ್ ಆಗಿದೆ ಇದು ಏ0 ರಿಂದ ಏ15 ಅಡ್ರೆಸ್ ಮತ್ತುಡಿ 0 ರಿಂದ ಡಿ 7 ಆಗಿದೆ ಆದ್ದರಿಂದ ಒಟ್ಟು 24 ಬಿಟ್ಆದ್ದರಿಂದ ಮಲ್ಟಿಪ್ಲೆಕ್ಸ್ಡ್ ಈ ಎಡಿ 0 ರಿಂದ ಎಡಿ 7 ಗೆ ಆಕ್ಸೆಸ್ ಮಾಡಿದಾಗ ಎ0 ರಿಂದ ಎ 7 ಮತ್ತು ಡಿ 0 ರಿಂದ ಡಿ 7 ಮಲ್ಟಿಪ್ಲೆಕ್ಸ್ ಪಡೆಯುತ್ತೇವೆ ಆದ್ದರಿಂದ ಮೊದಲ ಭಾಗದಲ್ಲಿ ನೀವು ಲೋವರ್ ಆರ್ಡರ್ ಅಡ್ರೆಸ್ ಬೈಟ್ ಅನ್ನು ಒದಗಿಸುತ್ತೀರಿ ಮತ್ತು ಎರಡನೇ ಭಾಗದಲ್ಲಿ ನಾವು ಡೇಟಾ ಭಾಗವನ್ನು ಪಡೆಯುತ್ತೇವೆ ಆದ್ದರಿಂದ ಆ ರೀತಿಯಲ್ಲಿ ಮಲ್ಟಿಪ್ಲೆಕ್ಸ್ ಇಂದ ಪಿನ್ ಗಳ ಸಂಖ್ಯೆ 24 ರಿಂದ 16 ಕ್ಕೆ ಇಳಿಯುತ್ತದೆ ಪೋರ್ಟ್ 2 ಗೆ ಹೈಯರ್ ಆರ್ಡರ್ ಅಡ್ರೆಸ್ ಬಿಟ್ಗಳು ಸಿಕ್ಕಿದೆಎ 8 ರಿಂದ ಎ 15 ಪೋರ್ಟ್ 0ಡೇಟಾ ಬಸ್ ಅನ್ನು ಡಿ 0 ರಿಂದ ಡಿ 7 ಗೆ ಸಂಪರ್ಕಿಸಲಾಗಿದೆ ಮತ್ತು ಅಡ್ರೆಸ್ ಬಸ್ ಮಾರ್ಗಗಳುಎ0 ರಿಂದ ಎ 7 ಅನ್ನು ಡಿ 0 ರಿಂದ ಡಿ 7 ರೊಂದಿಗೆ ಮಲ್ಟಿಪ್ಲೆಕ್ಸ್ ಮಾಡಲಾಗಿದೆ ಆದ್ದರಿಂದ ಅದಕ್ಕಾಗಿ ಇದುಈ 373 ಮತ್ತು ಈ ಎಎಲ್ಇ ಅನ್ನು ಸಿಗ್ನಲ್ಗಳನ್ನು ಸಂಪರ್ಕಿಸುತ್ತದೆ ಆದ್ದರಿಂದ ಇದನ್ನು 373 ರ ಜಿ ಪಿನ್ಗೆ ಸಂಪರ್ಕಿಸಲಾಗಿದೆ ಆರಂಭದಲ್ಲಿ 8051 ಅಡ್ರೆಸ್ವನ್ನು ಅಡ್ರೆಸ್ ಬಸ್ಗೆ ಹಾಕಿದಾಗಹೈಯರ್ ಆರ್ಡರ್ ಅಡ್ರೆಸ್ ಬಸ್ನಲ್ಲಿ ಹೈಯರ್ ಆರ್ಡರ್ ಆರ್ಡರ್ ಗಳಿವೆ ಲೋವರ್ ಆರ್ಡರ್ ಅಡ್ರೆಸ್ ಬಸ್ನಲ್ಲಿ ಎ 0 ರಿಂದ ಎ 7 ಬಿಟ್ ಗಳಿವೆ ಎಎಲ್ಇ ಸಿಗ್ನಲ್ ನೀಡಲಾಗಿದೆ ಆದ್ದರಿಂದ ಮೌಲ್ಯವು ಈ 373 ಲಾಚ್ಗೆ ಅಂಟಿಕೊಳ್ಳುತ್ತದೆ ಮತ್ತು ಅದರನಂತರ ಈ ರಾಮ್ ಈ PSEN ಬಾರ್ ಲೈನ್ ಅನ್ನು ರಾಮ್ ನ y ಬಾರ್ ಸಾಲಿಗೆ ಸಂಪರ್ಕಿಸಲಾಗಿದೆ ಇದರ ಪರಿಣಾಮವಾಗಿ ರಾಮ್ ಡೇಟಾವನ್ನು ಡೇಟಾ ಬಸ್ ಗೆಹಾಕುತ್ತದೆಮತ್ತು ಅವುಮತ್ತೆ 8051 ರ ಪೋರ್ಟ್ 0 ಗೆ ಬರುತ್ತವೆಇದು 8051 ರ ಡೇಟಾ ಬಸ್ ಆಗಿ ಕಾರ್ಯನಿರ್ವಹಿಸುತ್ತಿದೆ ಈ ರೀತಿಯಲ್ಲಿ 8085 ರಂತೆಆದ್ದರಿಂದ ಇಲ್ಲಿ ನಾವು ಅಡ್ರೆಸ್ ಮತ್ತು ಡೇಟಾ ಬಸ್ನ ಮಲ್ಟಿಪ್ಲೆಕ್ಸಿಂಗ್ ಅನ್ನು ಪಡೆದುಕೊಂಡಿದ್ದೇವೆ ಮತ್ತು ಅದನ್ನು ಲಾಚ್ ಮೂಲಕ ಸಂಪರ್ಕಿಸಬಹುದು